ಇದು ನಮ್ಮ ಮೂರನೇ ಸಾಧನ ಈ ಕೋರ್ಸ್ನಲ್ಲಿ ಸೂಕ್ಷ್ಮ ತರಂಗ ಇಂಜಿನಿಯರ್ ಗಳ 3 ಮುಖ್ಯ ಸಾಧನಗಳನ್ನು ಪರಿಚಯಿಸುತ್ತೇವೆ ಎಂದು ನಾವು ಹೇಳಿದ್ದೇವೆ ಮೊದಲನೆಯದು ಸ್ಮಿತ್ ಚಾರ್ಟ್ ಎರಡನೆಯದು ಚದುರುವಿಕೆ ನಿಯತಾಂಕ ಮೂರನೆಯದು ಸಿಗ್ನಲ್ ಪ್ಲೋ ಗ್ರಾಫ್ ಆಗಿದೆ ಈಗ ಸಿಗ್ನಲ್ ಪ್ಲೋ ಗ್ರಾಫ್ ಎಂದರೇನು ನನ್ನ ಪ್ರಕಾರ ನಿಮ್ಮಲ್ಲಿ ಅನೇಕರು ಇದನ್ನು ನಿಯಂತ್ರಣ ಸಿದ್ಧಾಂತದ ಅಧ್ಯಯನದಲ್ಲಿ ಬಳಸಿದ್ದಾರೆ ನಾವು ಸಿಗ್ನಲ್ ಪ್ಲೋ ಗ್ರಾಫ್ ನ್ನು ಬಳಸಿದ್ದೇವೆ ಅಲ್ಲಿ ನೀವು ಬ್ಲಾಕ್ ರೇಖಾಚಿತ್ರ ಮತ್ತು ವಿವಿಧ ಬ್ಲಾಕ್ಗಳನ್ನು ಹೊಂದಿದ್ದರೆ ಅವುಗಳಿಗೆ ಕೆಲವು ಪರಸ್ಪರ ಸಂಬಂಧಗಳಿವೆ ನೀವು ಇಡೀ ವಿಷಯದ ವರ್ಗಾವಣೆ ಕಾರ್ಯವನ್ನು ಕಂಡುಹಿಡಿಯಲು ಬಯಸಿದರೆ ಇದರರ್ಥ ನೀವು ಯಾವುದೇ ರೇಖೀಯ ಜಾಲವನ್ನು ಹೊಂದಿದ್ದರೆ ಮತ್ತು ನಿಮಗೆ ತಿಳಿದಿದೆ ವಿವಿಧ ಶಾಖೆಗಳು ಇತ್ಯಾದಿಗಳು ಸಂಪರ್ಕಗೊಂಡಿವೆ ವಿವಿಧ ಬ್ಲಾಕ್ಗಳ ನಡುವೆ ಕೆಲವು ಪರಸ್ಪರ ಸಂಬಂಧವಿದೆ ಇದರಿಂದ ನೀವು ಒಟ್ಟಾರೆ ವರ್ಗಾವಣೆ ಕಾರ್ಯ ಏನೆಂಬುವುದನ್ನು ಇಲ್ಲಿ ನೀವು ಕಂಡು ಹಿಡಿಯಬಹುದು ಇಲ್ಲಿ ಅದೇ ವಿಷಯವಾಗಿದೆ ನೀವು ನೋಡಬಹುದು ತರಂಗಗಳು ವಿವಿಧ ರೀತಿಯಲ್ಲಿ ಸರ್ಕ್ಯೂಟ್ನ ವಿವಿಧ ಭಾಗಗಳ ನಡುವೆ ಈಗ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹರಡುತ್ತಿವೆ ಆದರೆ ನೀವು ವರ್ಗಾವಣೆ ಕಾರ್ಯವನ್ನು ಅಥವಾ ಲಾಭವನ್ನು ಕಂಡು ಹಿಡಿಯಲು ಬಯಸಿದರೆ ಈ ಸಿಗ್ನಲ್ ಪ್ಲೋ ಗ್ರಾಫ್ ತುಂಬಾ ಅಗತ್ಯವಾಗಿರುತ್ತದೆ ಮತ್ತು ನಮ್ಮ ವಿಷಯದಲ್ಲಿ ಜಾಲವು ತುಂಬಾ ಜಟಿಲವಾದಾಗ ಅಂದರೆ ನಾವು ಜಾಲ ವಿಶ್ಲೇಷಕ ಮಾಪಾನಾಂಕ ನಿರ್ಣಯವನ್ನು ನೋಡಿದಾಗ ಅಲ್ಲಿ ಜಾಲವು ಸಾಕಷ್ಟು ಜಟಿಲವಾಗಿದೆ ಆದರೆ ಆ ಸಮಯದಲ್ಲಿ ಸಿಗ್ನಲ್ ಪ್ಲೋ ಗ್ರಾಫ್ ನಿಮಗೆ ತಿಳಿದಿದ್ದರೆ ನಾವು ವಿಷಯಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅಂತೆಯೇ ವಿವಿಧ ಸೂಕ್ಷ್ಮ ತರಂಗ ಪಾತ್ರಗಳಲ್ಲಿ ವಿಶೇಷವಾಗಿ ವರ್ಧಕಗಳು ಇತ್ಯಾದಿಗಳಿಗೆ ನಮ್ಮಲ್ಲಿ ವಿವಿಧ ಶಕ್ತಿ ಗಳಿಕೆ ವ್ಯಾಖ್ಯಾನಗಳಿವೆ ಸಿಗ್ನಲ್ ಪ್ಲೋ ಗ್ರಾಫ್ನ ಈ ಸಾಧನವನ್ನು ನಾವು ಬಳಸದಿದ್ದರೆ ಅದು ಕೆಲವೊಮ್ಮೆ ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಆದರೆ ಸಿಗ್ನಲ್ ಪ್ಲೋ ಗ್ರಾಫ್ ತುಂಬಾ ಸುಲಭವಾಗಿ ಬಹಳ ಸೊಗಸಾಗಿ ಅಂತಹ ಸಂದರ್ಭಗಳಲ್ಲಿ ಜಾಲದ ಒಂದು ಭಾಗದ ನಡುವೆ ಮತ್ತೊಂದು ಭಾಗಕ್ಕೆ ಲಾಭ ಅಥವಾ ವರ್ಗಾವಣೆ ಕಾರ್ಯವನ್ನು ಕಂಡುಹಿಡಿಯಲು ನಮಗೆ ಸಹಾಯ ಮಾಡುತ್ತದೆ ಆದರೆ ನಿಮಗೆ ತಿಳಿದಿದೆ ಸ್ಮಿತ್ ಚಾರ್ಟ್ ಅಥವಾ ಚದುರುವಿಕೆ ನಿಯತಾಂಕಗಳಂತೆ ನೀವು ಒಂದು ಸಾಧನವನ್ನು ಬಳಸಲು ಬಯಸಿದರೆ ನಾವು ಅದರ ನಿಯಮಗಳನ್ನು ಕಲಿಯಬೇಕಾಗಿದೆ ಏಕೆಂದರೆ ಕೆಲವು ನಿಯಮಗಳ ಅಡಿಯಲ್ಲಿ ಈ ಸಂಪೂರ್ಣ ವಿಷಯವು ಸೊಗಸಾಗುತ್ತದೆ ನಾವು ಆ ನಿಯಮಗಳನ್ನು ಪಾಲಿಸದಿದ್ದರೆ ಸೊಬಗು ಬ್ಲ್ಯಾಕ್ ಮೇರ್ ಆಗುತ್ತದೆ ಆದ್ದರಿಂದ ಅದಕ್ಕಾಗಿಯೇ ಈ ನಿಯಮಗಳನ್ನು ಇಲ್ಲಿ ಪರಿಚಯಿಸಲಾಗಿದೆ ಪ್ರತಿಯೊಂದು ವೇರಿಯೆಬಲ್ ವೇರಿಯೆಬಲ್ ಎಂದರೆ ಜಾಲದಲ್ಲಿ ನೀವು ನೋಡಿದ್ದೀರ ಅದು ಅಥವಾ ಅಥವಾ ಆಗಿರಬಹುದು ಆದ್ದರಿಂದ ಅವುಗಳನ್ನು ಸಿಗ್ನಲ್ ಪ್ಲೋ ಗ್ರಾಫ್ನಲ್ಲಿ ನೋಡ್ ಎಂದು ಗೊತ್ತುಪಡಿಸಲಾಗುತ್ತದೆ ಎಸ್ ನಿಯತಾಂಕಗಳು ಮತ್ತು ಪ್ರತಿಫಲನ ಗುಣಾಂಕಗಳನ್ನುಶಾಖೆಗಳಿಂದ ನಿರೂಪಿಸಲಾಗಿದೆ ಆದ್ದರಿಂದ ಎಸ್ ನಿಯತಾಂಕಗಳು ಯಾವುದೇ ಎಸ್ ನಿಯತಾಂಕ ಅಥವಾ ಪ್ರತಿಫಲನ ಗುಣಾಂಕಗಳನ್ನು ಶಾಖೆಗಳಿಂದ ಪ್ರತಿನಿಧಿಸಬೇಕು ಶಾಖೆಗಳು ಅವಲಂಬಿತ ವೇರಿಯೆಬಲ್ ನೋಡ್ ನ್ನು ಪ್ರವೇಶಿಸುತ್ತವೆ ಮತ್ತು ಸ್ವತಂತ್ರ ವೇರಿಯೆಬಲ್ ನೋಡ್ ಗಳಿಂದ ಹೊರ ಹೊಮ್ಮುತ್ತವೆ ಆದ್ದರಿಂದ ನಿಸ್ಸಂಶಯವಾಗಿ ಶಾಖೆಗಳು ಅವಲಂಬಿತ ವೇರಿಯೆಬಲ್ ನೋಡ್ ನ್ನು ಮತ್ತು ತರಂಗ ಇತ್ಯಾದಿಗಳ ಮೂಲವಾಗಿ ವರ್ತಿಸುವ ಸ್ವತಂತ್ರ ವೇರಿಯೆಬಲ್ ನೋಡ್ ನ್ನು ಪ್ರವೇಶಿಸಬೇಕು ಸ್ವತಂತ್ರ ವೇರಿಯೆಬಲ್ ನೋಡ್ ಗಳು ಇನ್ಸಿಡೆಂಟ್ ತರಂಗಗಳಾಗಿವೆ ಆದ್ದರಿಂದ ಇನ್ಸಿಡೆಂಟ್ ಎಂದರೆ ಉದ್ರೇಕ ತರಂಗಗಳು ತರಂಗಗಳ ಮೂಲದಿಂದ ಬರುತ್ತಿವೆ ಎಂದು ನೀವು ನೋಡುತ್ತೀರಿ ಅವು ಸ್ವತಂತ್ರ ವೇರಿಯೆಬಲ್ಗಳಾಗಿವೆ ಮತ್ತು ನಿಸ್ಸಂಶಯವಾಗಿ ಜಾಲಗಳ ನಡವಳಿಕೆಗಳನ್ನು ಅವಲಂಬಿಸಿ ನೀವು ಪ್ರತಿಫಲಿತ ತರಂಗಗಳನ್ನು ಪಡೆಯುತ್ತೀರಿ ಅದು ಅವಲಂಬಿತ ವೇರಿಯೆಬಲ್ ನೋಡ್ ಆಗಿವೆ ನೋಡ್ನ ಮೌಲ್ಯವು ಅದನ್ನು ಪ್ರವೇಶಿಸುವ ಶಾಖೆಗಳ ಮೌಲ್ಯಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಅದನ್ನು ಇಲ್ಲಿ ನೋಡುತ್ತೀರಿ ಅದರಲ್ಲಿ ಇತರ ವಿಷಯಗಳು ಒಳಗೊಂಡಿರುವುದರಿಂದ ಇಲ್ಲಿ ಇತ್ಯಾದಿಗಳ ಬದಲಿಗೆ ಯಾವುದೇ ಪ್ಲಸ್ ಪ್ರಮಾಣವನ್ನು ಎ ಎಂದು ಕರೆಯಲಾಗುತ್ತದೆ ಮತ್ತು ಮೈನಸ್ ಪ್ರಮಾಣಗಳನ್ನು ಬಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೂಲತಃ ಇದು ನಿಮ್ಮ ಇದು ನಿಮ್ಮ ಎಂದು ನೀವು ಯೋಚಿಸಬಹುದು ಈಗ 2 ಪೋರ್ಟ್ ಜಾಲದಲ್ಲಿ ಹೇಗೆ ಬರುತ್ತದೆ ಈ ವಿಷಯವನ್ನು ನೀವು ನೋಡಿದರೆ ನಮ್ಮ 2 ಪೋರ್ಟ್ ಜಾಲದಲ್ಲಿ ನನ್ನ ಬಳಿ ಇದೆ ನನ್ನಲ್ಲಿ ಇದೆ ನನ್ನಲ್ಲಿ ಇದೆ ನನ್ನಲ್ಲಿ ಇದೆ ಈಗ ಹೇಗೆ ಬರುತ್ತದೆ ಇದರಿಂದಾಗಿ ನಾನು ಕೆಲವು ನ್ನು ಪಡೆಯುತ್ತೇನೆ ನಾವು ಅದನ್ನು ಕರೆಯುತ್ತೇವೆ ಆದ್ದರಿಂದ ಇದು ಇಲ್ಲಿ ಆಗಿದೆ ಆದ್ದರಿಂದ ನಿಂದ ಇದು ನಾನು ನ್ನು ಪಡೆಯುತ್ತಿದ್ದೇನೆ ಇದು ಆಗಿದೆ ನಿಂದ ಇದರರ್ಥ ನಾನು ನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ಇದು ರ ಪ್ರಾತಿನಿಧ್ಯವಾಗಿದೆ ಕೊನೆಯ ನಿಯಮವು ಹೇಳಿದಂತೆ ಈ ನೋಡ್ನ ಮೌಲ್ಯವು ಇಲ್ಲಿ ಬರುವ ಶಾಖೆಯ ಮೌಲ್ಯಗಳ ಮೊತ್ತವಾಗಿದೆ ಈಗ ಶಾಖೆ ಮೌಲ್ಯ ಈ ಶಾಖೆ ಇಂಟು ಪ್ಲಸ್ ಇಂಟುವು ಒಂದಾಗಿರುತ್ತದೆ ಆದ್ದರಿಂದ ಇವು ಎರಡು ಪ್ರವೇಶಿಸುತ್ತಿವೆ ಇನ್ನೊಂದು ಪ್ರವೇಶಿಸುತ್ತಿದ್ದರೆ ಮತ್ತೊಂದು ಪ್ಲಸ್ ಇರುತ್ತಿತ್ತು ಅಂತೆಯೇ ಎರಡನೇ ಪೋರ್ಟ್ ನಲ್ಲಿನ ಅವಲಂಬಿತ ವೇರಿಯೆಬಲ್ ಅದು ನಿಜವಾಗಿ ಅದನ್ನು ನಾವು ಹೀಗೆ ಬರೆಯಬಹುದು ಅದನ್ನು ಮಾಡಲಾಗಿದೆ ಆದ್ದರಿಂದ ಅಂತಿಮವಾಗಿ ನಾವು ಎರಡು ಪೋರ್ಟ್ಗಳನ್ನು ಸಂಯೋಜಿಸಬಹುದು ಪೋರ್ಟ್ 1ರಲ್ಲಿ ನನಗೆ ಇದೆ ಆದ್ದರಿಂದ ಪೋರ್ಟ್ 2ರಲ್ಲಿ ನಾನು ನ್ನು ಹೊಂದಿದ್ದೇನೆ ಈಗ ಅದನ್ನು ಸೊಗಸಾಗಿ ಮಾಡಲಾಗುತ್ತದೆ ನ್ನು ಇಲ್ಲಿ ಇಡುವ ಬದಲು ಇಲ್ಲಿ ಇರಿಸಲಾಗಿದೆ ಇದರಿಂದ ನೀವು ತುಂಬಾ ಪಡೆಯಬಹುದು ರಿಂದ ಗೆ ಹೋಗುತ್ತಿರುವುದು ರಿಂದ ಗೆ ಬರಲಿರುವುದು ಅಂತೆಯೇ ಯಿಂದ ನೀವು ಗೆ ಏನನ್ನಾದರೂ ಪಡೆಯುತ್ತಿದ್ದೀರಿ ಅಂದರೆ ಮತ್ತು ನೀವು ಇಲ್ಲಿ ಏನನ್ನಾದರೂ ಪಡೆಯುತ್ತಿದ್ದರೆ ಅದು ಆಗಿದೆ ಆದ್ದರಿಂದ ಎರಡು ಪೋರ್ಟ್ನ್ನು ಸಿಗ್ನಲ್ ಪ್ಲೋ ಗ್ರಾಫ್ನಲ್ಲಿ ಅದರ ಎಸ್ ನಿಯತಾಂಕಗಳೊಂದಿಗೆ ಪ್ರತಿನಿಧಿಸಬಹುದು ಆದ್ದರಿಂದ ಇದು ಎರಡು ಪೋರ್ಟ್ ಜಾಲದ ಎರಡು ಪೋರ್ಟ್ ಪ್ರಾತಿನಿಧ್ಯವಾಗಿದ್ದು ಆದರ ಎಸ್ ನಿಯತಾಂಕವನ್ನು ಈ ರೀತಿಯ ಸಿಗ್ನಲ್ ಪ್ಲೋ ಗ್ರಾಫ್ ನಲ್ಲಿ ಪ್ರತಿನಿಧಿಸಬಹುದು ಅಂತೆಯೇ ನೀವು ಜನರೇಟರ್ನ ಬ್ಲಾಕ್ ರೇಖಾಚಿತ್ರವನ್ನು ನೋಡುತ್ತೀರಿ ಆದ್ದರಿಂದ ನೀವು ಪಡೆಯುತ್ತಿರುವ ಒಟ್ಟು ವೋಲ್ಟೇಜ್ ಓಪೆನ್ ಸರ್ಕ್ಯೂಟ್ ಎಂದು ನಮಗೆ ತಿಳಿದಿದೆ ಈಗ ಯನ್ನು ನೀವು ಮತ್ತೆ ಎರಡು ಭಾಗಗಳಾಗಿ ವಿಂಗಡಿಸಬಹುದು ಅವು ಮತ್ತು ನ್ನು ನೀವು ಎಂದು ಕರೆಯುತ್ತೀರಿ ನ್ನು ನೀವು ಎಂದು ಕರೆಯುತ್ತೀರಿ ಆದ್ದರಿಂದ ಅದನ್ನು ಮತ್ತೆ ಇಲ್ಲಿ ಬರೆಯಲಾಗಿದೆ ಮತ್ತು ಪರಿಹರಿಸಿದಾಗ ಇದು ಜನರೇಟರ್ ಆಗಿದೆ ನೀವು ನ್ನು ಹೊಂದಿದ್ದೀರಿ ಅದರಿಂದ ನೀವು ಯನ್ನು ಪಡೆಯುತ್ತೀರಿ ಮತ್ತು ಯಲ್ಲಿ ನೀವು ಆ ಮೌಲ್ಯವನ್ನು ಹಾಕಿದಾಗ ಮೂಲದ ಪ್ರತಿಫಲನ ಗುಣಾಂಕ ವು ದೊರಕುತ್ತದೆ ಅಂತೆಯೇ ಲೋಡ್ ಪ್ರತಿರೋಧದ ಸಿಗ್ನಲ್ ಪ್ಲೋ ಗ್ರಾಫ್ಲ್ಲಿ ಒಂದು ಇನ್ಸಿಡೆಂಟ್ ಒಂದು ಪ್ರತಿಫಲಿತ ತರಂಗವಿದೆ ಆದ್ದರಿಂದ ಅವುಗಳ ಸಂಬಂಧವು ಲೋಡ್ ಪ್ರತಿಫಲನ ಗುಣಾಂಕವಾಗಿದೆ ಈಗ ಆದ್ದರಿಂದ ಎರಡು ಪೋರ್ಟ್ ನೆಟ್ವರ್ಕ್ ಲೋಡ್ ಆಗಿದೆ ಮತ್ತು ನೀವು ಜನರೆಟೆಡ್ 2 ಪೋರ್ಟ್ ನೆಟ್ವರ್ಕ್ ಅಥವಾ ಮೂಲ 2 ಪೋರ್ಟ್ ನೆಟ್ವರ್ಕ್ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು ಇಲ್ಲಿ ಜಾಲ ಮತ್ತು ಮೂಲದ ನಡುವೆ ಮೂಲವನ್ನು ಹಾಗೆಯೇ ಪ್ರತಿಫಲನ ಗುಣಾಂಕ ನ್ನು ಹೊಂದಿದ್ದೀರಿ ಲೋಡ್ ಪ್ರತಿಫಲನ ಗುಣಾಂಕ ಇದೆ ಇದು ಸಂಪೂರ್ಣ ಜಾಲವಾಗಿದೆ ನಿಮಗೆ ತಿಳಿದಿದೆ ಕೆಲವೊಮ್ಮೆ ನಾವು ಎಸ್ ನಿಯತಾಂಕಗಳನ್ನು ಕಂಡು ಕೊಳ್ಳುತ್ತೇವೆ ನೀಡಿದ ನಿರ್ದಿಷ್ಟ ಲೋಡ್ ಪ್ರತಿರೋಧ ಮತ್ತು ಮೂಲ ಪ್ರತಿರೋಧವನ್ನು ಕಂಡುಹಿಡಿದ ನಂತರ ನಾವು ವಿವಿಧ ಮೌಲ್ಯಗಳನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಆ ಸಮಯದಲ್ಲಿ ಈ ಜಾಲವನ್ನು ಬಳಸಲಾಗುತ್ತದೆ ಈಗ ಸಿಗ್ನಲ್ ಪ್ಲೋ ಗ್ರಾಫ್ನಲ್ಲಿ ಕೆಲವು ಪರಿಭಾಷೆಗಳಿವೆ ಮೊದಲನೆಯದನ್ನು ಫಸ್ಟ್ ಆರ್ಡರ್ ಲೂಪ್ ಎಂದು ಕರೆಯಲಾಗುತ್ತದೆ ಇದರ ಚಿಹ್ನೆ ಎಲ್ ಆಗಿದೆ ಈಗ ಲೂಪ್ ಎಂದರೇನು ಲೂಪ್ ಎಂದರೆ ಯಾವುದೇ ಶಾಖೆ ಅಥವಾ ಶಾಖೆಗಳ ಸಂಯೋಜನೆ ಇದು ನೋಡ್ನಿಂದ ಪ್ರಾರಂಭವಾಗಿ ಒಂದು ಸುತ್ತು ಹೊಡೆದು ಮತ್ತೆ ಅದೇ ನೋಡ್ಗೆ ಹಿಂತಿರುಗುತ್ತದೆ ಈಗ ಅದನ್ನೇ ಬರೆಯಲಾಗಿದೆ ಅದೇ ನೋಡ್ನಲ್ಲಿ ಪ್ರಾರಂಭವಾಗುವ ಮತ್ತು ಕೊನೆಗೊಳ್ಳುವ ಮಾರ್ಗವಾಗಿದೆ ಇದು ಒಂದೇ ಶಾಖೆಯಾಗಿರಬಹುದು ಅದನ್ನು ಸ್ವಯಂ ಲೂಪ್ ಎಂದು ಕರೆಯಲಾಗುತ್ತದೆ ಅದು ವಿವಿಧ ಶಾಖೆಗಳಾಗಿರಬಹುದು ನಂತರ ಅದು ಹಿಂತಿರುಗುತ್ತದೆ ಅದು ಪ್ರಮಾಣಿತ ಲೂಪ್ ಆಗಿದೆ ಈ ಫಸ್ಟ್ ಆರ್ಡರ್ ಲೂಪ್ ಇದನ್ನು ಫಸ್ಟ್ ಆರ್ಡರ್ ಲೂಪ್ ಎಂದು ಏಕೆ ಕರೆಯಲಾಗುತ್ತದೆ ಇದರರ್ಥ ನೀವು ಕಂಡುಕೊಂಡ ಯಾವುದೇ ಲೂಪ್ನ್ನು ನಾವು ಫಸ್ಟ್ ಆರ್ಡರ್ ಲೂಪ್ಎಂದು ಕರೆಯುತ್ತೇವೆ ನಂತರ ಸೆಕಂಡ್ ಆರ್ಡರ್ ಲೂಪ್ ಇದೆ ಸೆಕಂಡ್ ಆರ್ಡರ್ ಲೂಪ್ ಯಾವುದೇ ಎರಡು ಸ್ಪರ್ಶಿಸದ ಫಸ್ಟ್ ಆರ್ಡರ್ ಲೂಪ್ಗಳ ಉತ್ಪನ್ನವಾಗಿದೆ ಮೊದಲಿಗೆ ನಾವು ಲೂಪ್ಗಳನ್ನು ನೋಡಿದ್ದೇವೆ ನಾವು ಕರೆಯುತ್ತಿರುವ ಎಲ್ಲಾ ಲೂಪ್ಗಳು ಸಾಮಾನ್ಯವಾಗಿ ಫಸ್ಟ್ ಆರ್ಡರ್ ಲೂಪ್ಗಳು ಆಗಿವೆ ಈಗ ಅದರಲ್ಲಿ ಸೆಕಂಡ್ ಆರ್ಡರ್ ಲೂಪ್ ಎಂದರೆ ಯಾವುದೇ ಎರಡು ಸ್ಪರ್ಶಿಸದ ಫಸ್ಟ್ ಆರ್ಡರ್ ಲೂಪ್ಗಳ ಉತ್ಪನ್ನವಾಗಿದೆ ಆದ್ದರಿಂದ ನಾವು ಯಾವುವು ಸ್ಪರ್ಶಿಸುತ್ತಿವೆ ಎಂಬುದನ್ನು ಗುರುತಿಸಬೇಕಾಗಿದೆ ಯಾವುದಾದರೂ ಸ್ಪರ್ಶಿಸುತ್ತಿದ್ದರೆ ಅವುಗಳನ್ನು ತಿರಸ್ಕರಿಸಲಾಗುತ್ತದೆ ಆದರೆ ಅವು ಎರಡು ಲೂಪ್ಗಳು ಸ್ಪರ್ಶಿಸದಿದ್ದಲ್ಲಿ ಅವುಗಳ ಉತ್ಪನ್ನವು ಒಂದು ಸೆಕಂಡ್ ಆರ್ಡರ್ ಲೂಪ್ ಆಗಿದೆ ಈ ಎಲ್ಲಾ ಜೋಡಿಗಳನ್ನು ನಾವು ಗುರುತಿಸಿ ಕಂಡಿಹಿಡಿಯಬೇಕಾಗಿದೆ ನಂತರ ನಾವು ಥರ್ಡ್ ಆರ್ಡರ್ ಲೂಪ್ನ್ನು ಹೊಂದಿದ್ದೇವೆ ಆದ್ದರಿಂದ ಸ್ಪರ್ಶಿಸದ ಮೂರು ಫಸ್ಟ್ ಆರ್ಡರ್ ಲೂಪ್ಗಳ ಉತ್ಪನ್ನವಾಗಿದೆ ಅದರಂತೆ ನೀವು ಯಾವುದೇ ಆರ್ಡರ್ ಗೆ ಹೋಗಬಹುದು ಆದ್ದರಿಂದ ಒಂದು ಜಾಲದಲ್ಲಿ ಅದು ಹೆಚ್ಚು ಹೆಚ್ಚು ಸಂಕೀರ್ಣವಾಗುತ್ತಿದ್ದಂತೆ ಮೊದಲು ನೀವು ಲೂಪ್ಗಳನ್ನು ಗುರುತಿಸಬೇಕಾಗುತ್ತದೆ ನಂತರ ಇದರರ್ಥ ನೀವು ಎಲ್ಲಾ ಫಸ್ಟ್ ಆರ್ಡರ್ ಲೂಪ್ಗಳನ್ನು ಗುರುತಿಸಿದ್ದೀರಿ ನಂತರ ಸ್ಪರ್ಶಿಸದ ಜೋಡಿ ಲೂಪ್ಗಳು ಯಾವುವು ಎಂದು ನೀವು ಕಂಡುಕೊಳ್ಳಿ ಅವು ಸೆಕಂಡ್ ಆರ್ಡರ್ ಲೂಪ್ಗಳು ನಂತರ ಸ್ಪರ್ಶಿಸದ ಲೂಪ್ಗಳ ಅಂದರೆ ಥರ್ಡ್ ಆರ್ಡರ್ ಲೂಪ್ಗಳ ತ್ರಿವಳಿಗಳನ್ನು ನೀವು ಗುರುತಿಸಬೇಕಾಗಿದೆ ನಂತರ ನೀವು ಫಸ್ಟ್ ಆರ್ಡರ್ ಲೂಪ್ಗಳ ನಾಲ್ಕು ಪಟ್ಟು ಸ್ಪರ್ಶಿಸದ ಫಸ್ಟ್ ಆರ್ಡರ್ ಲೂಪ್ಗಳನ್ನು ಗುರುತಿಸುತ್ತೀರಿ ಇದನ್ನು ಎಲ್ 4 ಎಂದು ಕರೆಯಲಾಗುತ್ತದೆ ಇತ್ಯಾದಿ ಇತ್ಯಾದಿ ಈಗ ನೀವು ನೋಡುತ್ತೀರ ಎಂಬುದು ಫಸ್ಟ್ ಆರ್ಡರ್ ಲೂಪ್ ಆಗಿದೆ ಇದರಲ್ಲಿ ಸೂಪರ್ ಸ್ಕ್ರಿಪ್ಟ್ ಪಿ ಎಂದರೆ ಪಾತ್ ಪಿನ್ನು ಮುಟ್ಟದ ಫಸ್ಟ್ ಆರ್ಡರ್ ಲೂಪ್ ಆದ್ದರಿಂದ ನಾವು ಆಸಕ್ತಿ ಹೊಂದಿರುವ ಹಲವಾರು ಮಾರ್ಗಗಳಿವೆ ಮತ್ತು ಎಂದರೆ ಪಾತ್ ಪಿ1ನ್ನು ಮುಟ್ಟದ ಫಸ್ಟ್ ಆರ್ಡರ್ ಲೂಪ್ ಎಂದರೆ ಪಾತ್ ಪಿ2ನ್ನು ಮುಟ್ಟದ ಫಸ್ಟ್ ಆರ್ಡರ್ ಲೂಪ್ ಇತ್ಯಾದಿ ಅಂತೆಯೇ ಎಂದರೆ ಪಾತ್ ಪಿಯನ್ನು ಮುಟ್ಟದ ಸೆಕಂಡ್ ಆರ್ಡರ್ ಲೂಪ್ ಈಗ ಇದು ಸೂತ್ರವಾಗಿದೆ ಈ ಸೂತ್ರವನ್ನು ನಿಮ್ಮಲ್ಲಿ ಹಲವರು ಕಂಟ್ರೋಲ್ ಥಿಯರಿ ಯಲ್ಲಿ ಬಳಸಿದ್ದೀರಾ ಎಂದು ನಾನು ಭಾವಿಸುತ್ತೇನೆ ವಿದ್ಯುತ್ ನಿಯಂತ್ರಣದಲ್ಲಿ ಇದನ್ನು ಅನೇಕ ರೀತಿಯ ಬ್ಲಾಕ್ ರೇಖಾಚಿತ್ರದಲ್ಲಿ ಬಳಸಲಾಗುತ್ತದೆ ಅದರಿಂದ ವರ್ಗಾವಣೆ ಕಾರ್ಯವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸಿದಾಗ ಸಾಮಾನ್ಯವಾಗಿ ಈ ಸೂತ್ರವನ್ನು ಬಳಸಲಾಗುತ್ತದೆ ಇದು ಎಲ್ಲರಿಗೂ ತಿಳಿದಿರುವ ಮೇಸನ್Masonsನ ಸೂತ್ರವಾಗಿದೆ ಸಾಮಾನ್ಯವಾಗಿ ನಾವು ಅದನ್ನು ಗೈನ್ ಎಂದು ಕರೆಯುತ್ತೇವೆ ಇದರರ್ಥ ಕೆಲವು ಅವಲಂಬಿತ ವೇರಿಯೆಬಲ್ ನಿಂದ ಕೆಲವು ಸ್ವತಂತ್ರ ವೇರಿಯೆಬಲ್ಗಳಾಗಿವೆ ನಾವು ಹೇಳಿದಂತೆ ಅವಲಂಬಿತ ವೇರಿಯೆಬಲ್ಗಳು ನಮ್ಮ ಸೂಕ್ಷ್ಮ ತರಂಗ ವಿಷಯಗಳಲ್ಲಿ ಪ್ರತಿಫಲಿತ ಪ್ರಕಾರಗಳಾಗಿವೆ ಮತ್ತು ಸ್ವತಂತ್ರ ವಿಷಯಗಳು ನಮ್ಮ ಇನ್ಸಿಡೆಂಟ್ ವಿಷಯಗಳಾಗಿವೆ ಆದ್ದರಿಂದ ಒಂದು ಅವಲಂಬಿತ ವೇರಿಯೆಬಲ್ ಅಂದರೆ ಕೆಲವು ಪ್ರತಿಫಲನದಿಂದ ಕೆಲವು ಇನ್ಸಿಡೆಂಟ್ ಇದನ್ನು ನಾವು ಗೈನ್ ಎಂದು ಕರೆಯುತ್ತೇವೆ ಅದು ಲಾಭವಾಗಬಹುದು ಅದು ಏನಾದರೂ ಆಗಿರಬಹುದು ಮೂಲತಃ ಇದು ವರ್ಗಾವಣೆ ಕಾರ್ಯವಾಗಿದೆ ಈಗ ಅದನ್ನು ಈ ಸೂತ್ರದಿಂದ ಬರೆಯಲಾಗಿದೆ ಈ ಸೂತ್ರವು ಏನು ಹೇಳುತ್ತದೆ ಎಂದು ನೀವು ನೋಡುತ್ತೀರಿ ನೀವು ಪಿ ನ್ನು ಕಂಡುಕೊಳ್ಳುತ್ತೀರಿ ಈಗ ಈ ಸ್ವತಂತ್ರ ವೇರಿಯೆಬಲ್ ನಿಂದ ನಿಮಗೆ ಆಸಕ್ತಿ ಇರುವ ಅವಲಂಬಿತ ವೇರಿಯೆಬಲ್ಗೆ ಹಲವಾರು ಮಾರ್ಗಗಳಿವೆ ಮತ್ತು ಎಂದು ಭಾವಿಸೋಣ ಆದ್ದರಿಂದ ಒಂದು ನೋಡ್ ಆಗಿದೆ ಒಂದು ನೋಡ್ ಆಗಿದೆ ಸ್ವತಂತ್ರ ನೋಡ್ ಅವಲಂಬಿತ ನೋಡ್ ಆಗಿದೆ ನೀವು ಆ ಸ್ವತಂತ್ರ ನೋಡ್ನಿಂದ ಅವಲಂಬಿತ ನೋಡ್ಗೆ ಬನ್ನಿ ನೀವು ಎಷ್ಟು ಮಾರ್ಗಗಳಲ್ಲಿ ಬರಬಹುದೆಂದು ನೋಡಿ ಅವು ನಿಮ್ಮ ಮಾರ್ಗಗಳು ಅವುಗಳನ್ನು ಇಲ್ಲಿ ಇತ್ಯಾದಿಗಳೆಂದು ಕರೆಯಲಾಗುತ್ತದೆ ಈಗ ಯಾವುವು ಎಂದು ನೀವು ಕಂಡುಕೊಳ್ಳಿ ಎಷ್ಟು ಫಸ್ಟ್ ಆರ್ಡರ್ ಲೂಪ್ಗಳಿವೆ ಅಂದರೆ ಎಷ್ಟು ಪ್ರಮಾಣಿತ ಲೂಪ್ಗಳಿವೆ ಎಂಬುವುದನ್ನು ನೋಡಿ ಈಗ ಎಂದರೆ ಎಲ್ಲಾ ಫಸ್ಟ್ ಆರ್ಡರ್ ಲೂಪ್ಗಳ ಮೊತ್ತ ನಂತರ ನೀವು ಸೆಕಂಡ್ ಆರ್ಡರ್ ಲೂಪ್ಗಳನ್ನು ಗುರುತಿಸಿ ಆ ಎಲ್ಲಾ ಸೆಕಂಡ್ ಆರ್ಡರ್ ಲೂಪ್ಗಳ ಮೊತ್ತವಾಗಿದೆ ನಂತರ ಈ ಎಲ್ಲಾ ಥರ್ಡ್ ಆರ್ಡರ್ ಲೂಪ್ಗಳ ಮೊತ್ತವಾಗಿದೆ ಇತ್ಯಾದಿ ಮತ್ತು ನ್ಯೂಮರೆಟರ್ಲ್ಲಿ ನೀವು ಈ ಮಾರ್ಗವನ್ನು ನೋಡುತ್ತೀರಿ ಮಾರ್ಗವು ಕೆಲವು ಮೌಲ್ಯಗಳನ್ನು ಹೊಂದಿರುತ್ತದೆ ಮೌಲ್ಯದ ಅರ್ಥ ಪ್ರತಿಫಲನ ಗುಣಾಂಕಗಳು ಇತ್ಯಾದಿ ಆ ಹಾದಿಯಲ್ಲಿ ಪ್ರತಿ ಶಾಖೆಯು ಕೆಲವು ಪ್ರತಿಫಲನ ಗುಣಾಂಕ ಅಥವಾ ಕೆಲವು ಎಸ್ ನಿಯತಾಂಕಗಳನ್ನು ಹೊಂದಿರುತ್ತದೆ ಆದ್ದರಿಂದ ಅದರ ಆ ಉತ್ಪನ್ನ ಆ ಮಾರ್ಗದ ಮೌಲ್ಯವನ್ನು ಮೈನಸ್ 1 ನಿಂದ ಗುಣಿಸಿದಾಗ ಈ ಸಿಗುತ್ತದೆ ಎಂದರೆ ಮಾರ್ಗ 1 ನ್ನು ಸ್ಪರ್ಶಿಸದ ಎಲ್ಲಾ ಫಸ್ಟ್ ಆರ್ಡರ್ ಲೂಪ್ಗಳು ಅದರ ಸಿಗ್ಮಾ ಆದ್ದರಿಂದ ಅಂತಹ ಹಲವಾರು ಇರಬಹುದು ಅಂತೆಯೇ ಎಲ್ಲಾ ಸೆಕಂಡ್ ಆರ್ಡರ್ ಲೂಪ್ಗಳು ಮಾರ್ಗ 1ನ್ನು ಸ್ಪರ್ಶಿಸುತ್ತಿಲ್ಲ ಎಲ್ಲಾ ಥರ್ಡ್ ಆರ್ಡರ್ ಲೂಪ್ಗಳು ಮಾರ್ಗ 1ನ್ನು ಸ್ಪರ್ಶಿಸುತ್ತಿಲ್ಲ ಎಲ್ಲಾ ನಾಲ್ಕನೇ ಆರ್ಡರ್ ಲೂಪ್ ಗಳು ಮಾರ್ಗ 1ನ್ನು ಸ್ಪರ್ಶಿಸುತ್ತಿಲ್ಲ ಇತ್ಯಾದಿ ಮತ್ತು ಚಿಹ್ನೆಗಳು ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ನಂತಿವೆ ನಂತರ ಮಾರ್ಗ 1ನ್ನು ಮುಚ್ಚಲಾಗಿದೆ ನಂತರ 2ನೇ ಮಾರ್ಗಕ್ಕಾಗಿ ಅದನ್ನು ಪುನರಾವರ್ತಿಸಿ ಮತ್ತೆ 1 ಮೈನಸ್ ಈ ಅಂದರೆ ಎಲ್ಲಾ ಫಸ್ಟ್ ಆರ್ಡರ್ ಲೂಪ್ಗಳು 2ನೇ ಮಾರ್ಗವನ್ನು ಸ್ಪರ್ಶಿಸುತ್ತಿಲ್ಲ ನಂತರ ಎಲ್ಲಾ ಸೆಕಂಡ್ ಆರ್ಡರ್ ಲೂಪ್ಗಳು ಮಾರ್ಗ 22 ನ್ನು ಸ್ಪರ್ಶಿಸುತ್ತಿಲ್ಲ ಇತ್ಯಾದಿ ಆದ್ದರಿಂದ ಇದು ನ್ಯೂಮರೆಟರ್ ಆಗಿರುತ್ತದೆ ಆದ್ದರಿಂದ ಇದು ನಿಮಗೆ ಮೌಲ್ಯವನ್ನು ನೀಡುತ್ತದೆ ಈಗ ಈ ಪರಿಭಾಷೆಯನ್ನು ನಿಮ್ಮೊಳಗೆ ಪಡೆಯಲು ನಿಮಗೆ ಸ್ವಲ್ಪ ಸಮಯ ಬೇಕು ಆದರೆ ಉದಾಹರಣೆಗಳೊಂದಿಗೆ ನಾವು ನಿಮಗೆ ಹೇಳಲು ಪ್ರಯತ್ನಿಸುತ್ತೇವೆ ಮತ್ತು ಪಿ1 ಮತ್ತು ಪಿ2 ನಾನು ಮತ್ತೆ ಪುನರಾವರ್ತಿಸುತ್ತಿದ್ದೇನೆ ಎಂದರೇನು ಸ್ವತಂತ್ರ ವೇರಿಯೆಬಲ್ ನ್ನು ನಿಮ್ಮ ಆಸಕ್ತಿಯ ಅವಲಂಬಿತ ವೇರಿಯೆಬಲ್ಗೆ ಸಂಪರ್ಕಿಸುವ ವಿವಿಧ ಮಾರ್ಗಗಳು ಏಕೆಂದರೆ ಅದರಲ್ಲಿ ಹಲವಾರು ಅವಲಂಬಿತ ಮತ್ತು ಸ್ವತಂತ್ರ ವೇರಿಯೆಬಲ್ಗಳು ಇರಬಹುದು ಎಲ್ಲಾ ಅವಲಂಬಿತ ವೇರಿಯೆಬಲ್ಗಳು ಬಿ ಸಬ್ ಸ್ಕ್ರಿಪ್ಟ್ ಆಗಿರುತ್ತವೆ ಮತ್ತು ಎಲ್ಲಾ ಸ್ವತಂತ್ರ ವೇರಿಯೆಬಲ್ಗಳು ಎ ಸಬ್ ಸ್ಕ್ರಿಪ್ಟ್ ಆಗಿರುತ್ತವೆ ನೀವು ಒಂದು ಸ್ವತಂತ್ರ ವೇರಿಯೆಬಲ್ನಿಂದ ಒಂದು ಅವಲಂಬಿತ ವೇರಿಯೆಬಲ್ಗೆ ಹೋಗುತ್ತಿದ್ದೀರಿ ಮತ್ತು ಮಾರ್ಗ ಸತತ ಸಹ ನಿರ್ದೇಶನ ಶಾಖೆಗಳ ಸೆಟ್ ಇದರೊಂದಿಗೆ ಸ್ವತಂತ್ರದಿಂದ ಅವಲಂಬಿತ ವೇರಿಯೆಬಲ್ಗೆ ಚಲಿಸುವಾಗ ಯಾವುದೇ ನೋಡ್ ಒಂದಕ್ಕಿಂತ ಹೆಚ್ಚು ಬಾರಿ ಸಂಚರಿಸುವುದಿಲ್ಲ ಇದು ಮುಖ್ಯವಾದುದು ಏನೆಂದರೆ ನೀವು ಸ್ವತಂತ್ರ ವೇರಿಯೆಬಲ್ನಿಂದ ಅವಲಂಬಿತ ವೇರಿಯೆಬಲ್ಗೆ ಚಲಿಸುವಾಗ ಯಾವುದೇ ಮಾರ್ಗವನ್ನು ತೆಗೆದುಕೊಳ್ಳಬಹುದು ಆದರೆ ಎರಡು ಮಾರ್ಗಗಳಿಲ್ಲ ಎರಡು ನೋಡ್ ಗಳನ್ನು ಎರಡು ಬಾರಿ ಹಾದುಹೋಗಬಾರದು ಅಂದರೆ ಅದು ಸಂಪೂರ್ಣವಾಗಿ ವಿಭಿನ್ನ ಮಾರ್ಗವಾಗಿರಬೇಕು ಅಂದರೆ ಲೂಪ್ ಮೂಲಕ ನೀವು ಹೊಸದಕ್ಕೆ ಬರಲು ಸಾಧ್ಯವಿಲ್ಲ ಯಾವಾಗಲೂ ಏಕೆಂದರೆ ನೀವು ಲೂಪ್ ಮೂಲಕ ಸಂಚರಿಸಿದರೆ ಮೂಲತಃ ನೀವು ನೋಡ್ನ್ನು ಎರಡು ಬಾರಿ ಹಾದುಹೋಗುತ್ತಿದ್ದೀರಿ ಮಾರ್ಗಗಳು ಯಾವುದೇ ಲೂಪ್ಗಳನ್ನು ಹೊಂದಿರುವುದಿಲ್ಲ ಮಾರ್ಗದ ಮೌಲ್ಯ ಎಂದರೆ ಮಾರ್ಗದಲ್ಲಿನ ಶಾಖೆಯ ಮೌಲ್ಯಗಳ ಉತ್ಪನ್ನವಾಗಿದೆ ಈಗ ನಾವು ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ನಾವು ನ್ನು ಕಂಡುಹಿಡಿಯಲು ಬಯಸುತ್ತೇವೆ ಎಂದು ಭಾವಿಸೋಣ ಆದ್ದರಿಂದ ಇಲ್ಲಿಂದ ಇದನ್ನು ಎಂದು ಬರೆಯಲಾಗಿದ್ದರೂ ವಾಸ್ತವವಾಗಿ ಇದು ಆಗಿದೆ ಏಕೆಂದರೆ ಇದು ಒಂದು ಇನ್ಸಿಡೆಂಟ್ ವಿಷಯವಾಗಿದೆ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ನಾನು ಹುಡುಕಲು ಬಯಸುತ್ತೇನೆ ಮಾರ್ಗಗಳು ಯಾವುವು ಎಂದು ನೀವು ನೋಡಿ ಒಂದು ಮಾರ್ಗ ಇಲ್ಲಿದೆ ನಂತರ ಇದು ಒಂದು ನೇರ ಮಾರ್ಗವಾಗಿದೆ ಅದಕ್ಕಾಗಿಯೇ ಇದನ್ನು ಎಂದು ಕರೆಯೋಣ ಮತ್ತು ನಾನು ಇಲ್ಲಿಗೆ ಬರಬಹುದು ನಂತರ ನಾನು ಇಲ್ಲಿಗೆ ಹೋಗಬಹುದು ನಂತರ ನಾನು ಇಲ್ಲಿಗೆ ಬರಬಹುದು ಆದ್ದರಿಂದ ಇದು ಮತ್ತೊಂದು ಮಾರ್ಗ ಆಗಿದೆ ಇದು ಒಂದು ಇಂಟು ಇಂಟು ಇಂಟು ಆಗಿರುತ್ತದೆ ನೀವು ನೋಡಿ ಇಲ್ಲಿ ಬೇರೆ ಮಾರ್ಗಗಳಿಲ್ಲ ಇದು ಒಂದು ಮಾರ್ಗ ಆದರೆ ಇದು ಒಂದು ಮಾರ್ಗವಲ್ಲ ಏಕೆಂದರೆ ಆರೋ ಇಲ್ಲಿಲ್ಲ ನಾನು ಇಲ್ಲಿಗೆ ಬರಬೇಕಾಗುತ್ತದೆ ಮತ್ತು ಇದು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಇದು ಮಾತ್ರ ಆದ್ದರಿಂದ ನಿಂದ ಗೆ ಬರಲು ಜಾಲದಲ್ಲಿ ಕೇವಲ ಎರಡು ಮಾರ್ಗಗಳಿವೆ ಈಗ ಫಸ್ಟ್ ಆರ್ಡರ್ ಲೂಪ್ಗಳು ಯಾವುವು ಎಂಬುದನ್ನೂ ಮೊದಲು ಕಂಡುಹಿಡಿಯೋಣ ಆದ್ದರಿಂದ ಇಲ್ಲಿಂದ ಇಲ್ಲಿಗೆ ಬರುವಾಗ ಲೂಪ್ಗಳು ಯಾವುವು ಒಂದು ಲೂಪ್ ಖಂಡಿತವಾಗಿಯೂ ಇದು ಇದನ್ನು ನಾವು ಎಂದು ಕರೆಯುತ್ತಿದ್ದೇವೆ ನಂತರ ಮತ್ತೊಂದು ಲೂಪ್ ಸ್ಪಷ್ಟವಾಗಿ ಈ ಆಗಿದೆ ಈಗ ಇಲ್ಲಿ ಮತ್ತೊಂದು ಲೂಪ್ ಇದೆ ನೀವು ನೋಡಿ ನಾನು ಇಲ್ಲಿಂದ ಪ್ರಾರಂಭಿಸುತ್ತಿದ್ದೇನೆ ಇಲ್ಲಿಗೆ ಬರುತ್ತೇನೆ ಇಲ್ಲಿ ಇದು ಲೂಪ್ ಆಗಿದೆ ಆದ್ದರಿಂದ ನೀವು ನೋಡಿ ಮತ್ತೊಂದು ಲೂಪ್ಗಳಿಲ್ಲ ಫಸ್ಟ್ ಆರ್ಡರ್ ಲೂಪ್ ಗಳಿವೆ ಆದ್ದರಿಂದ 3 ಫಸ್ಟ್ ಆರ್ಡರ್ ಲೂಪ್ ಗಳಿವೆ ಇದರರ್ಥ ನಾವು ಡಿನೋಮಿನೆಟರ್ನಲ್ಲಿ ಒಟ್ಟುಗೂಡಿಸಿದಾಗ ನೀವು ನೋಡುತ್ತೀರಿ ಅದು 3 ಲೂಪ್ಗಳ ಮೊತ್ತವಾಗಿರುತ್ತದೆ ಆದ್ದರಿಂದ ಅದು ಆಗಿರುತ್ತದೆ ಈಗ ಅದೇ ವಿಷಯ ಯಾವುದೇ ಸೆಕಂಡ್ ಆರ್ಡರ್ ಲೂಪ್ ಇದೆಯೇ ಅಂದರೆ ಸ್ಪರ್ಶಿಸದ ಎರಡು ಲೂಪ್ಗಳಿವೆಯೇ ನೀವು ನೋಡಿ ಇದು ಒಂದು ಲೂಪ್ ಆದರೆ ಅದು ಇದರೊಂದಿಗೆ ಸ್ಪರ್ಶಿಸುತ್ತಿದೆ ಈ ಲೂಪ್ನೊಂದಿಗೆ ಸ್ಪರ್ಶಿಸುತ್ತಿದೆ ಆದ್ದರಿಂದ ಇದು ಒಂದು ಮತ್ತು ಇದು ಒಂದು ಅವು ಸ್ಪರ್ಶಿಸದಂತವು ಅಲ್ಲ ಆದರೆ ಇದೊಂದು ಮತ್ತು ಇದು ಅವುಗಳು ಸ್ಪರ್ಶಿಸದಂತಿದೆ ಇದು ಒಂದು ಮತ್ತು ಇದು ಒಂದು ಆದ್ದರಿಂದ ಒಂದು ಸೆಕಂಡ್ ಆರ್ಡರ್ ಲೂಪ್ ಇದೆ ಆದ್ದರಿಂದ ಅದನ್ನು ಎಂದು ಕರೆಯಲಾಗುತ್ತದೆ ಅವು ಸ್ಪರ್ಶಿಸುವುದಿಲ್ಲ ಆದ್ದರಿಂದ ನಾವು ಬರೆಯುತ್ತೇವೆ ಎಂದರೆ ಒಂದು ಸೆಕಂಡ್ ಆರ್ಡರ್ ಲೂಪ್ ಇದೆ ಎಂದು ಮತ್ತು ಆ ಲೂಪ್ ಮೌಲ್ಯವು ಈ ಎರಡರ ಉತ್ಪನ್ನವಾಗಿದೆ ಆದ್ದರಿಂದ ಆಗಿದೆ ಈಗ ನಾವು ನೋಡಿದ್ದೇವೆ ಎರಡು ಮಾರ್ಗಗಳಿವೆ ಈಗ ಆದ್ದರಿಂದ ಈಗ ಈಗ ಮೂರು ಗಳಿವೆ ನಾವು ನೋಡಿದಂತೆ ಇದು ಒಂದು ಆಗಿದೆ ಇದು ಮತ್ತೊಂದು ಮತ್ತು ಇದು ಮತ್ತೊಂದು ಆಗಿದೆ 3 ಫಸ್ಟ್ ಆರ್ಡರ್ ಲೂಪ್ಗಳಿವೆ ಆದರೆ ಮಾರ್ಗ 1ಕ್ಕೆ ಸ್ಪರ್ಶಿಸದ್ದು ಯಾವುದು ಮಾರ್ಗ 1 ಎಂದರೇನು ಈ ಮಾರ್ಗ ಇದು ನಮ್ಮ ಮಾರ್ಗ 1 ಈಗ ಮೊದಲ ಲೂಪ್ ಮತ್ತು ಈ ಲೂಪ್ ಅವು ಸ್ಪರ್ಶಿಸದವು ಎಂದರೆ ಅವು ಯಾವುದೇ ಸಾಮಾನ್ಯ ನೋಡ್ನ್ನು ಹಂಚಿಕೊಳ್ಳುವುದಿಲ್ಲ ಆದ್ದರಿಂದ ಮೊದಲ ಎರಡು ಲೂಪ್ಗಳು ಅವು ಈ ಮಾರ್ಗದೊಂದಿಗೆ ಸಾಮಾನ್ಯ ನೋಡ್ಗಳನ್ನು ಹಂಚಿಕೊಳ್ಳುತ್ತವೆ ಆದರೆ ಇದು ಯಾವುದೇ ಸಾಮಾನ್ಯ ನೋಡ್ನ್ನು ಇದರೊಂದಿಗೆ ಹಂಚಿಕೊಳ್ಳುವುದಿಲ್ಲ ಆದ್ದರಿಂದ ಇದು ಸ್ಪರ್ಶಿಸದ ಲೂಪ್ ಆಗಿದೆ ಆದ್ದರಿಂದ ಅದಕ್ಕಾಗಿಯೇ ನಾವು ಎಂದು ಬರೆಯುತ್ತೇವೆ ಮತ್ತು ಎರಡನೇ ಮಾರ್ಗದೊಂದಿಗೆ ಸ್ಪರ್ಶಿಸದ ಯಾವುದೇ ಫಸ್ಟ್ ಆರ್ಡರ್ ಲೂಪ್ ಇದೆಯೇ ಎರಡನೇ ಮಾರ್ಗ ಯಾವುದು ಇದು ಇದಕ್ಕೆ ಈಗ ಎಲ್ಲಾ ಲೂಪ್ಗಳು ಈ ಮಾರ್ಗವನ್ನು ಸ್ಪರ್ಶಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಸೊನ್ನೆಗೆ ಸಮನಾಗಿರುತ್ತದೆ ಮತ್ತು ಈ ಮೂರು ಲೂಪ್ಗಳಲ್ಲಿ ಯಾವುದೇ ತ್ರಿವಳಿ ಅಲ್ಲದ ಸ್ಪರ್ಶಿಸುವ ಲೂಪ್ಗಳಿವೆಯೇ ಇಲ್ಲ ಆದ್ದರಿಂದ ಈ ಚಿತ್ರದಲ್ಲಿ ಯಾವುದೇ ಥರ್ಡ್ ಆರ್ಡರ್ ಲೂಪ್ ಆಗುವುದಿಲ್ಲ ನಂತರ ಸೆಕಂಡ್ ಆರ್ಡರ್ ಲೂಪ್ ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಯಾವುದೇ ಸೆಕಂಡ್ ಆರ್ಡರ್ ಲೂಪ್ ಇದೆಯೇ ಸೆಕಂಡ್ ಆರ್ಡರ್ ಲೂಪ್ ಎಂದರೇನು ಇದು ಒಂದು ಮತ್ತು ಇದು ಒಂದು ಮಾರ್ಗ 1ನ್ನು ಸ್ಪರ್ಶಿಸುತ್ತಿಲ್ಲ ಆದರೆ ಅದು ಮಾರ್ಗ 1ನ್ನು ಸ್ಪರ್ಶಿಸುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ ನಾವು ನ್ನು ಸೊನ್ನೆ ಎಂದು ಬರೆದಿದ್ದೇವೆ ಅದೇ ರೀತಿ ಮಾರ್ಗ 2ನ್ನು ಸ್ಪರ್ಶಿಸುವ ಸೆಕಂಡ್ ಆರ್ಡರ್ ಲೂಪ್ ಇದು ಮಾರ್ಗ 2 ನ್ನು ಸ್ಪರ್ಶಿಸುತ್ತದೆ ಅದಕ್ಕಾಗಿಯೇ ಸೊನ್ನೆಗೆ ಸಮಾನವಾಗಿರುತ್ತದೆಸೊನ್ನೆಗೆ ಸಮಾನವಾಗಿರುತ್ತದೆ ಮತ್ತು ಈ ಚಿತ್ರದಲ್ಲಿ ಯಾವುದೇ ಥರ್ಡ್ ಆರ್ಡರ್ ಲೂಪ್ಗಳಿಲ್ಲ ಆದ್ದರಿಂದ ಮೇಸನ್ನ ಗೈನ್ ಸೂತ್ರದಲ್ಲಿ ನಾವು ಎಲ್ಲವನ್ನೂ ಹಾಕಬಹುದು ನಾವು ಇಲ್ಲಿ ಮೌಲ್ಯವನ್ನು ಬರೆದಿದ್ದೇವೆ ನಾವು ಇಲ್ಲಿ ಮೌಲ್ಯವನ್ನು ಬರೆದಿದ್ದೇವೆ ನಾವು ನ್ನು ಬರೆದಿದ್ದೇವೆ ನಾವು ಮೂರು ಲೂಪ್ಗಳನ್ನು ಮೂರು ಫಸ್ಟ್ ಆರ್ಡರ್ ಲೂಪ್ಗಳನ್ನು ಬರೆದಿದ್ದೇವೆ ಇಲ್ಲಿ ಸೆಕಂಡ್ ಆರ್ಡರ್ ಲೂಪ್ ಒಂದು ಸೆಕಂಡ್ ಆರ್ಡರ್ ಲೂಪ್ ಇದೆ ಥರ್ಡ್ ಆರ್ಡರ್ ಲೂಪ್ ಇಲ್ಲ ಮಾತ್ರ ಅಸ್ತಿತ್ವದಲ್ಲಿದೆ ಇಲ್ಲ ಇಲ್ಲ ಆದ್ದರಿಂದ ಇದು ವರ್ಗಾವಣೆ ಕಾರ್ಯ ಎಂದು ನೀವು ಬರೆಯಬಹುದು ಇದಕ್ಕಾಗಿ ನೀವು ನ್ನು ಕಂಡುಹಿಡಿಯಲು ಬಯಸಿದರೆ ಇದು ಮೌಲ್ಯವಾಗಿರುತ್ತದೆ ಈಗ ನಮ್ಮ ಒಂದು ಹಂತಕ್ಕೆ ಬರೋಣ ಲೋಡ್ ಮಾಡಿದ ಸರ್ಕ್ಯೂಟ್ನ ಇನ್ಫುಟ್ ಪ್ರತಿಫಲನ ಗುಣಾಂಕವನ್ನು ಕಂಡುಹಿಡಿಯಲು ನಾನು ಬಯಸುತ್ತೇನೆ ಎಂದು ಭಾವಿಸೋಣ ಇದು ಈ ಭಾಗವು ಇದುವರೆಗೆ ಎಸ್ ನಿಯತಾಂಕಗಳ ಭಾಗವಾಗಿತ್ತು ಈಗ ಒಂದು ಲೋಡ್ ಇದೆ ಆದ್ದರಿಂದ ಲೋಡ್ ಪ್ರತಿಫಲನ ಗುಣಾಂಕವಿದೆ ಈಗ ಇಲ್ಲಿಂದ ನಾನು ನೋಡಲು ಬಯಸಿದರೆ ಅದರ ಮೌಲ್ಯ ಏನು ಆದ್ದರಿಂದ ನೀವು ಅದನ್ನು ನೋಡುತ್ತೀರಿ ಎಂದರೇನು ಅಂದರೆ ನೀವು ನೋಡಿ ಅಂದರೆ ಇದು ಸ್ವತಂತ್ರ ವೇರಿಯೆಬಲ್ ಇದು ಅವಲಂಬಿತ ವೇರಿಯೆಬಲ್ ಆದ್ದರಿಂದ ನಾನು ದಿಂದ ಗೆ ಹೇಗೆ ಬರಬಹುದು ಒಂದು ಮಾರ್ಗ ಇದು ನಾವು ಅದನ್ನು ಎಂದು ಕರೆಯುತ್ತಿದ್ದೇವೆ ಅಂದರೆ ಇನ್ನೊಂದು ಮಾರ್ಗವೆಂದರೆ ನಾನು ಇಲ್ಲಿಗೆ ಬರಬಹುದು ನಾನು ಇಲ್ಲಿಗೆ ಬರಬಹುದು ನಾನು ಇಲ್ಲಿಗೆ ಬರಬಹುದು ಆದ್ದರಿಂದ S ಈಗ ಯಾವುದೇ ಲೂಪ್ ಇದೆಯೇ ಹೌದು ಒಂದು ಲೂಪ್ ಇದೆ ಇದು ಒಂದು ಲೂಪ್ ಆಗಿದೆ ನೀವು ನೋಡಿ ಬೇರೆ ಯಾವುದೇ ಲೂಪ್ಗಳು ಸಾಧ್ಯವಿಲ್ಲ ಆದ್ದರಿಂದ ಇದರರ್ಥ ಫಸ್ಟ್ ಆರ್ಡರ್ ಲೂಪ್ ಮಾತ್ರ ಸಾಧ್ಯವಾಗಿವೆ ಆದ್ದರಿಂದ ನಿಸ್ಸಂಶಯವಾಗಿ ಮತ್ತು ಅವೆಲ್ಲವೂ ಸೊನ್ನೆ ಆದರೆ ಈ ಅಂದರೆ ಫಸ್ಟ್ ಆರ್ಡರ್ ಲೂಪ್ ಅಂದರೆ ಈ ಲೂಪ್ ಮಾರ್ಗ 1ಕ್ಕೆ ಸ್ಪರ್ಶಿಸದ್ದಾಗಿದೆ ಆದ್ದರಿಂದ ಈ ಲೂಪ್ ಆಗಿರುತ್ತದೆ ಈ ಹಾದಿಯಲ್ಲಿ ಸ್ಪರ್ಶಿಸದೆಯೇ ಇಲ್ಲ ಸೂಪರ್ ಸ್ಕ್ರಿಪ್ಟ್ ಅದು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಈಗ ನೀವು ಹಾಕಿದರೆ ಹೀಗಿರುತ್ತದೆ ಆದ್ದರಿಂದ ನೀವು ಈಗ ಈ ಮೌಲ್ಯಗಳನ್ನು ಹಾಕಬಹುದು ಮತ್ತು ಇದು ಪ್ರಸಿದ್ಧ ಮೌಲ್ಯವಾಗಿದೆ ನಿಜವಾದ ಎಸ್ ನಿಯತಾಂಕದಲ್ಲಿ ನಾವು ಅದನ್ನು ಎಷ್ಟು ಸರಳವಾಗಿ ಪಡೆದುಕೊಂಡಿದ್ದೇವೆ ಎಂದು ನೀವು ನೋಡುತ್ತೀರಿ ನಾವು ಅದನ್ನು ಪಡೆದುಕೊಂಡಿದ್ದೇವೆ ಆದರೆ ಅದಕ್ಕೆ ಕೆಲವು ಕುಶಲತೆಯ ಅಗತ್ಯವಿರುತ್ತದೆ ಆದರೆ ಇಲ್ಲಿ ನೇರವಾಗಿ ನಾವು ಈ ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಮತ್ತು ಲೋಡ್ ಮ್ಯಾಚ್ದ್ ಲೋಡ್ ಆಗಿದ್ದರೆ ಸೊನ್ನೆ ಆಗಿರುತ್ತದೆ ಮತ್ತು ನೀವು ಅದನ್ನು ಪಡೆಯುತ್ತೀರಿ ಎಂದರೆ ಹೊರತುಪಡಿಸಿ ಬೇರೇನೂ ಅಲ್ಲ ಅದು ನಮಗೆ ತಿಳಿದಿದೆ ನಾವು ಚದುರುವಿಕೆ ನಿಯತಾಂಕದಲ್ಲೂ ಅದನ್ನು ಚರ್ಚಿಸಿದ್ದೇವೆ ಅದು ಸಾಮಾನ್ಯವಾಗಿ ಇನ್ಫುಟ್ ಪೋರ್ಟ್ನ ಪ್ರತಿಫಲನ ಗುಣಾಂಕ ಅಲ್ಲ ಆದರೆ ಎರಡನೇ ಪೋರ್ಟ್ ಹೊಂದಿಕೆಯಾದಾಗ ನೀವು ಇದನ್ನು ಪಡೆಯುತ್ತೀರಿ ಅಲ್ಲದೆ ಏಕಪಕ್ಷೀಯ ಸಾಧನ ಇದರರ್ಥ ಸಾಮಾನ್ಯವಾಗಿ ಒಂದು ಸಾಧನ 2 ರಿಂದ 1ರ ವರೆಗೆ ಯಾವುದೇ ಮಾರ್ಗವಿಲ್ಲದಿದ್ದರೂ ಸಹ ನೀವು ನ್ನು ಪಡೆಯಬಹುದು ಮೂಲತಃ ಸೊನ್ನೆಗೆ ಸಮಾನವಾಗಿರುತ್ತದೆ ಮ್ಯಾಚ್ದ್ ಲೋಡ್ ಈ ಮಾರ್ಗವನ್ನು ಸೊನ್ನೆ ಮಾಡುತ್ತದೆ ಆದರೆ ಕೆಲವು ಸಾಧನಗಳಿವೆ ಅವುಗಳ ಎಸ್ ನಿಯತಾಂಕ ಸೊನ್ನೆ ಆಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಸಹ ನೀವು ನ್ನು ಪಡೆಯಬಹುದು ಅಂತೆಯೇ ನೀವು ಅದನ್ನು ಔಟ್ಪುಟ್ ಪ್ರತಿಫಲನ ಗುಣಾಂಕದಿಂದ ಕಂಡುಹಿಡಿಯಬಹುದು ಔಟ್ಪುಟ್ ಪ್ರತಿಫಲನ ಗುಣಾಂಕವು ಈ ಆಗಿರುತ್ತದೆ ಅಂದರೆ ನೀವು ದಿಂದ ಗೆ ಹೇಗೆ ಬರಬಹುದು ಆದ್ದರಿಂದ ಮತ್ತೆ ನೀವು ಅದನ್ನು ಹಾಕಿದರೆ ಒಂದು ಮಾರ್ಗ ಇದು ಇನ್ನೊಂದು ಮಾರ್ಗವೆಂದರೆ ಇಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ ಆದ್ದರಿಂದ ನಂತರ ಲೂಪ್ ಎಂದರೇನು ಎಂದು ಕಂಡುಹಿಡಿಯಿರಿ ಇವೆ ಒಂದು ಲೂಪ್ ಇಲ್ಲಿದೆ ಇದನ್ನು ಮತ್ತೊಂದು ಲೂಪ್ ಎಂದು ಹೇಳಬಹುದು ಆದ್ದರಿಂದ ಈ ಎರಡು ಲೂಪ್ಗಳು ನೀವು ಅದನ್ನು ಮಾಡುತ್ತೀರಿ ಮತ್ತು ನೀವು ಇದನ್ನು ಪಡೆಯಬಹುದು ಅಂತೆಯೇ ವಿವಿಧ ಶಕ್ತಿ ವ್ಯಾಖ್ಯಾನಗಳಿವೆ ನಾವು ಅಲ್ಲಿಗೆ ಹೋಗುತ್ತಿಲ್ಲ ನೀವು ವರ್ಧಕಗಳನ್ನು ಅಧ್ಯಯನ ಮಾಡುವಾಗ ನಿಮಗೆ ಅದು ಅಗತ್ಯವಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಪೂರ್ಣಗೊಳಿಸಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಸಿಗ್ನಲ್ ಪ್ಲೋ ಗ್ರಾಫ್ ನಾವು ಅದರ ಪರಿಚಯವನ್ನು ನೋಡಿದ್ದೇವೆ ಅದನ್ನು ಹೇಗೆ ನಿರ್ವಹಿಸಬೇಕು ಮತ್ತು ನಂತರ ಮುಂದಿನ ಉಪನ್ಯಾಸದಲ್ಲಿ ನಾವು ಅದರ ಅಪ್ಲಿಕೇಷನ್ನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತೇವೆ ಈಗಾಗಲೇ ನಾನು ನಿಮಗೆ ಕೆಲವು ಅಪ್ಲಿಕೇಷನ್ನ್ನು ತೋರಿಸಿದ್ದೇನೆ ತುಂಬಾ ಪ್ರಮುಖವಾದ ಅಪ್ಲಿಕೇಷನ್ ಜಾಲ ವಿಶ್ಲೇಷಕಕ್ಕೆ ನಿಮ್ಮನ್ನು ಪರಿಚಯಿಸಿದ್ದೇವೆ ಆದ್ದರಿಂದ ನೀವು ಅದರ ಮಾಪಣಾಂಕ ನಿರ್ಣಯವನ್ನು ಸಿಗ್ನಲ್ ಪ್ಲೋ ಗ್ರಾಫ್ನೊಂದಿಗೆ ಮಾಡಿದರೆ ಸುಲಭವಾಗುತ್ತದೆ ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನಾವು ನೋಡುತ್ತೇವೆ ಧನ್ಯವಾದಗಳು